ಇದು ಕೋರ್ಸ್ನ ಸಾಮಾನ್ಯ ಅವಲೋಕನವಾಗಿದೆ ನಾವು ಈಗ ಗೌಪ್ಯತೆಯ ವಿಷಯವನ್ನು ನೋಡುತ್ತಿದ್ದೇವೆ ವಾರದಲ್ಲಿ ಕಳೆದ ಬಾರಿ ನಾವು ಗೌಪ್ಯತೆ ಮತ್ತು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆಯ ಪರಿಣಾಮಗಳು ಹೇಗೆ ನಡೆಯುತ್ತಿದೆ ಎಂಬುದರ ಕುರಿತು ವಿಷಯವನ್ನು ನೋಡಿದ್ದೇವೆ ನಿರ್ದಿಷ್ಟವಾಗಿ ನಾವು ಅವುಗಳನ್ನು ಮಾಡಿದ ಕೆಲವು ಪ್ರಯೋಗಗಳನ್ನು ನೋಡಿದ್ದೇವೆ ಆನ್ಲೈನ್ ಮತ್ತು ಆನ್ಲೈನ್ ಆಫ್ಲೈನ್ ಮತ್ತು ಆನ್ಲೈನ್ನಿಂದ ಡೇಟಾದ ವಿಶ್ಲೇಷಣೆ ಮತ್ತು ಕೆಲವೊಮ್ಮೆ ಸಾಮಾಜಿಕ ಭದ್ರತೆ ಸಂಖ್ಯೆ ಕೂಡ ಭವಿಷ್ಯ ನುಡಿಯುತ್ತಿದೆ ಅವರು ಮಾಡಿದ ಆನ್ಲೈನ್ ಮತ್ತು ಆನ್ಲೈನ್ ಅಧ್ಯಯನವೆಂದರೆ ಶಾದಿ ಡಾಟ್ ಕಾಮ್ ಪ್ರಕಾರದ ಸೈಟ್ಗಳ ಮ್ಯಾಚ್ ಡಾಟ್ ಕಾಮ್ನಿಂದ ಡೇಟಾವನ್ನು ತೆಗೆದುಕೊಂಡು ಅದನ್ನು ಫೇಸ್ಬುಕ್ ಚಿತ್ರಗಳಿಗೆ ಹೋಲಿಸಿ ನಂತರ ಅವರು ಈ ಹೊಂದಾಣಿಕೆಗಳಿಂದ ಜನರನ್ನು ಗುರುತಿಸಲು ಸಮರ್ಥರಾಗಿದ್ದಾರೆಯೇ ಎಂದು ನೋಡಿ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಕ್ಯಾಂಪಸ್ನಲ್ಲಿ ತಿರುಗಾಡುವ ವಿದ್ಯಾರ್ಥಿಗಳ ಚಿತ್ರಗಳನ್ನು ತೆಗೆದುಕೊಂಡು ಅವರ ಫೇಸ್ಬುಕ್ ಪ್ರೊಫೈಲ್ಗೆ ಹೋಲಿಸಿ ಇದು ನಿಮ್ಮ ಪ್ರೊಫೈಲ್ ಎಂದು ಹೇಳಿದರು ಮತ್ತು ನಂತರ ಅವರು ಫೇಸ್ಬುಕ್ನಿಂದ ಡೌನ್ಲೋಡ್ ಮಾಡಿದ ಚಿತ್ರಗಳ ಬಗ್ಗೆ ಕೆಲವು ದೃಢೀಕರಣವನ್ನು ಪಡೆದರು ಅವರು ಈ ಸಾರ್ವಜನಿಕವಾಗಿ ಲಭ್ಯವಿರುವ ಡೇಟಾವನ್ನು ಆನ್ಲೈನ್ನಲ್ಲಿ ಆಫ್ಲೈನ್ನಲ್ಲಿ ಬಳಸುತ್ತಾರೆ ವಾಸ್ತವವಾಗಿ ಸಾಮಾಜಿಕ ಭದ್ರತೆ ಸಂಖ್ಯೆಯನ್ನು ಊಹಿಸಲು ಎಲ್ಲಾ ಡೇಟಾವನ್ನು ಬಳಸುತ್ತಾರೆ ಮತ್ತು ಸಾಮಾಜಿಕ ಭದ್ರತೆ ಸಂಖ್ಯೆಯ ಐದು ಅಂಕಿಗಳ ಕೆಲವು ವಿಶ್ವಾಸದಿಂದ ಅವರು ನೋಡಿದ ಡೇಟಾದ 10 ಪ್ರತಿಶತದಲ್ಲಿ 1 ಅನ್ನು ಊಹಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿದ ಒಂದು ರೀತಿಯ ವಿಷಯ ಆನ್ಲೈನ್ ಸೋಶಿಯಲ್ ಮೀಡಿಯಾದಲ್ಲಿ ಗೌಪ್ಯತೆಯ ಕುರಿತು ನಾನು ನಿಮಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ ಮತ್ತು ನಂತರ ನಾವು ಈ ವಾರ ಮತ್ತೊಂದು ವಿಷಯಕ್ಕೆ ಹೋಗುತ್ತೇವೆ ಇದು ಚಿತ್ರಗಳು ಮಾತ್ರವಲ್ಲ ಮತ್ತು ನೀವು ಸಾಮಾಜಿಕ ಮಾಧ್ಯಮದಿಂದ ಈ ಮಾಹಿತಿಯನ್ನು ಬಳಸಬಹುದು ಆದರೆ ನೀವು ಎಲ್ಲಿದ್ದೀರಿ ಮತ್ತು ನೀವು ಎಲ್ಲಿಗೆ ತಿರುಗುತ್ತಿರುವಿರಿ ಮತ್ತು ಅಂತಹ ವಿಷಯಗಳನ್ನು ಕಂಡುಹಿಡಿಯಲು ಸ್ಥಳದಂತಹ ಹೆಚ್ಚು ನಿರ್ದಿಷ್ಟ ಮಾಹಿತಿಯನ್ನು ನೀವು ಬಳಸಬಹುದು ಅತ್ಯಂತ ಜನಪ್ರಿಯ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾದ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾದ ಫೋರ್ಸ್ಕ್ವೇರ್ನಿಂದ ಗೌಪ್ಯತೆ ಮಾಹಿತಿಯನ್ನು ತೋರಿಸಲು ಸಂಶೋಧಕರು ಮಾಡಿದ ಒಂದು ಅಧ್ಯಯನ ಇಲ್ಲಿದೆ ನೀವು ಎಲ್ಲಿ ವಾಸಿಸುತ್ತಿದ್ದೀರಿ ಎಂಬುದನ್ನು ಕಂಡುಹಿಡಿಯಲು Foursquare ನಿಂದ ಡೇಟಾವನ್ನು ವಾಸ್ತವವಾಗಿ ಬಳಸಬಹುದು ಈ ಎರಡು ಸಂಶೋಧನೆಗಳನ್ನು ನೀವು ಚತುರ್ಭುಜದಲ್ಲಿ ಮಾಡುವ ಚೆಕ್ ಇನ್ಗಳಿಂದ ಮನೆಯ ಸ್ಥಳವನ್ನು ನಿರ್ಣಯಿಸುವುದು ನಾನು ಅಧ್ಯಯನದ ವಿವರಗಳನ್ನು ಪಡೆಯಲು ಹೋಗುತ್ತಿಲ್ಲ ಅದಕ್ಕಾಗಿಯೇ ನಾನು ಪತ್ರಿಕೆಗಳಿಗೆ ಪಾಯಿಂಟರ್ಗಳನ್ನು ಹಾಕುತ್ತೇನೆ ಆದರೆ ಇದನ್ನು ಹೇಗೆ ಮಾಡಲಾಯಿತು ಇದನ್ನು ಹೇಗೆ ಮಾಡಬಹುದು ಮತ್ತು ನೀವು ಕೆಲವು ಡೇಟಾವನ್ನು ನಿಜವಾಗಿ ಹೇಗೆ ನೋಡಬಹುದು ಎಂಬುದನ್ನು ನಾನು ಸಾಮಾನ್ಯವಾಗಿ ಮಾತನಾಡುತ್ತೇನೆ ಫೋರ್ಸ್ಕ್ವೇರ್ ಜನಪ್ರಿಯ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ ಕೇವಲ ಸ್ಥಳಗಳಿಗೆ ಇದನ್ನು ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಚತುರ್ಭುಜದಲ್ಲಿನ ವಿಭಿನ್ನ ವಿಷಯಗಳು ಮತ್ತು ವಿಭಿನ್ನ ಪರಿಕಲ್ಪನೆಗಳು ಚೆಕ್ ಇನ್ಗಳಾಗಿವೆ ಚೆಕ್ ಇನ್ಗಳು ಎಂದರೆ ನೀವು ಹೋಟೆಲ್ಗೆ ಚೆಕ್ ಇನ್ ಮಾಡಿ ನೀವು ವಿಮಾನ ನಿಲ್ದಾಣಗಳಿಗೆ ಚೆಕ್ ಇನ್ ಮಾಡಿ ಮತ್ತು ಅದೇ ರೀತಿ ನೀವು ಚತುರ್ಭುಜದ ಸ್ಥಳಕ್ಕೆ ಚೆಕ್ ಇನ್ ಮಾಡಿ ಮತ್ತು ನೀವು ನಿಜವಾಗಿಯೂ ಸಹ ಸಲಹೆಯನ್ನು ನೀಡಬಹುದು ನಾನು ದೆಹಲಿಯ ಕನ್ನಾಟ್ ಪ್ಲೇಸ್ನ ಸರ್ವಣ ಭವನಕ್ಕೆ ಹೋದರೆ ನಾವು ತೆಗೆದುಕೊಳ್ಳೋಣ ನಾನು ಅಲ್ಲಿ ಆಹಾರವನ್ನು ಹೊಂದಿದ್ದೇನೆ ಮತ್ತು ಆಹಾರವು ತುಂಬಾ ಚೆನ್ನಾಗಿದೆ ಎಂದು ಹೇಳುವ ಸಲಹೆಯನ್ನು ನಾನು ಬಿಡಬಹುದು ಮತ್ತು ನೀವು ಫೋರ್ಸ್ಕ್ವೇರ್ನಲ್ಲಿ ಮೇಯರ್ ಆಗಬಹುದು ಅಂದರೆ ನಾನು ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಕಳೆದ 60 ದಿನಗಳಲ್ಲಿ ನಾನು ಈ ಸ್ಥಳಕ್ಕೆ ಅತಿ ಹೆಚ್ಚು ಬಾರಿ ಭೇಟಿ ನೀಡಿದರೆ ನಾನು ಈ ಸ್ಥಳದ ಮೇಯರ್ ಆಗುತ್ತೇನೆ ಮೇಯರ್ ಮಾಹಿತಿಯು ನಿಜವಾಗಿಯೂ ಉಪಯುಕ್ತವಾಗಿದೆ ಇಂದು ಸಂಸ್ಥೆಗಳು ಈ ಚೆಕ್ಇನ್ಗಳು ಮತ್ತು ಮೇಯರ್ಶಿಪ್ ಅನ್ನು ಫೋರ್ಸ್ಕ್ವೇರ್ ಹಣಗಳಿಸುತ್ತಿವೆ ನೀವು ವಾರದವರೆಗೆ ಆ ಸ್ಥಳದ ಮೇಯರ್ ಆಗಿದ್ದರೆ ಯಾರಾದರೂ ನಿಮಗೆ ಉಚಿತ ಪಾರ್ಕಿಂಗ್ ಸ್ಥಳಗಳನ್ನು ಒದಗಿಸುತ್ತಿದ್ದಾರೆ ನೀವು ಚೆಕ್ ಇನ್ ಮಾಡಿರುವ ಈ ಮಾಹಿತಿಯನ್ನು ವಾಸ್ತವವಾಗಿ ನಿಮ್ಮ ಸ್ಥಳ ನಿಮ್ಮ ಮನೆಯ ಸ್ಥಳವನ್ನು ಕಂಡುಹಿಡಿಯಲು ಬಳಸಬಹುದು ಜನರು ಇತರ ವಿಷಯಗಳನ್ನು ಅಧ್ಯಯನ ಮಾಡಿದ್ದಾರೆ ನೀವು ಅಪ್ಲೋಡ್ ಮಾಡುವ ಚಿತ್ರಗಳಿಂದ ಜನರು ನಿಜವಾಗಿಯೂ ಅಧ್ಯಯನ ಮಾಡಿದ್ದಾರೆ ನಾನು ನಿಮ್ಮ ಮನೆಯ ಸ್ಥಳವನ್ನು ಕಂಡುಹಿಡಿಯಬಹುದೇ ಈ ಕೆಲಸವು ನಿರ್ದಿಷ್ಟವಾಗಿ ಫೋರ್ಸ್ಕ್ವೇರ್ನಂತಹ ಸಾಮಾಜಿಕ ನೆಟ್ವರ್ಕ್ಗಳಿಂದ ಮನೆಯ ಸ್ಥಳವನ್ನು ಕಂಡುಹಿಡಿಯುವುದರ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತು ಜನರು ಮಾಡಿದ ಚತುರ್ಭುಜ ಚೆಕ್ಇನ್ಗಳೊಂದಿಗೆ ಮನೆಯ ಸ್ಥಳವನ್ನು ಕಂಡುಹಿಡಿಯುವಲ್ಲಿ ಹೆಚ್ಚಿನ ವಿಶ್ವಾಸವಿತ್ತು ಜನರ ಚಲನಶೀಲತೆ ವಾಸ್ತವವಾಗಿ ಅಷ್ಟು ಅಲ್ಲ ಅವರು ಕಂಡುಕೊಂಡ ಮತ್ತೊಂದು ತೀರ್ಮಾನವೆಂದರೆ ಜನರು ತಮ್ಮ ಪ್ರಸ್ತುತ ಸ್ಥಳದಿಂದ ಹೆಚ್ಚು ಚಲಿಸುವುದಿಲ್ಲ ಚೆಕ್ ಇನ್ ಮೇಯರ್ಶಿಪ್ನಂತಹ ಈ ಮಾಹಿತಿಯೊಂದಿಗೆ ದೋಷದ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ವ್ಯಕ್ತಿಯ ಮನೆಯ ಸ್ಥಳವನ್ನು ಅವರು ಹೆಚ್ಚಿನ ವಿಶ್ವಾಸದಿಂದ ಕಂಡುಹಿಡಿಯಲು ಸಾಧ್ಯವಾಯಿತು ಆದ್ದರಿಂದ ಸಾಮಾಜಿಕ ನೆಟ್ವರ್ಕ್ ಡೇಟಾ ಗೌಪ್ಯತೆ ಆರಂಭದಲ್ಲಿ ನಾವು ಕೆಲವು ಸಮೀಕ್ಷೆಗಳನ್ನು ನೋಡಿದ್ದೇವೆ ಅಲ್ಲಿ ಜನರು ತಮ್ಮ ಸಾಮಾಜಿಕ ನೆಟ್ವರ್ಕ್ಗಳ ಮಾಹಿತಿಯ ಬಗ್ಗೆ ನಿಜವಾಗಿ ಹೇಳಿದರು ನಂತರ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿದ ಚಿತ್ರಗಳು ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ಈ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡಿದ ಚಿತ್ರಗಳನ್ನು ಗುರುತಿಸಲಾಗದ ಮೂಲಗಳು ಎಂದು ಕರೆಯುವ ಕೆಲವು ಅಧ್ಯಯನಗಳನ್ನು ನೋಡಿದ್ದೇವೆ ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟವಾಗಿ ಅಥವಾ ಅನನ್ಯವಾಗಿ ಗುರುತಿಸಲು ವ್ಯಕ್ತಿಯನ್ನು ಹುಡುಕಲು ವಾಸ್ತವವಾಗಿ ಬಳಸಬಹುದು ಹಾಗಾಗಿ ಇಲ್ಲಿ ನಾನು ಹೇಳುತ್ತಿದ್ದೇನೆ ನಿಮ್ಮ ಸ್ಥಳವನ್ನು ಫೋರ್ಸ್ಕ್ವೇರ್ ಸಾಮಾಜಿಕ ಜಾಲತಾಣಗಳಿಂದಲೂ ಊಹಿಸಬಹುದು ನೀವು ಈ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರೆ ಈ ಕೆಲವು ಪಾಯಿಂಟರ್ಗಳನ್ನು ಪಡೆಯಲು ನಾನು ನಿಮಗೆ ಹೆಚ್ಚು ಶಿಫಾರಸು ಮಾಡುತ್ತೇವೆ ಇವುಗಳು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಸುರಕ್ಷತೆಯ ವಿಷಯಗಳು ಸಾಮಾನ್ಯವಾಗಿ ಪ್ರಕಟಗೊಳ್ಳುವ ಎಲ್ಲಾ ಸಮ್ಮೇಳನಗಳಾಗಿವೆ ಆದರೆ ನಿರ್ದಿಷ್ಟವಾಗಿ ಈ ವಿಷಯಗಳ ಬಗ್ಗೆ ಹಾಗೆ ವೆಬ್ನಿಂದ ಡೇಟಾಗೆ ಸಂಪರ್ಕಗೊಂಡಿರುವ ಚಿತ್ರ ವಿಶ್ಲೇಷಣೆ ನಾವು ಮಾತನಾಡುವ ಚಿತ್ರಗಳು ಮತ್ತು ಸ್ಥಳ ಮತ್ತು ವಿಷಯಗಳು WWW ಇದು ಇಂಟರ್ನೆಟ್ ಜಾಗದಲ್ಲಿ ಉನ್ನತ ಶ್ರೇಣಿಯ ಸಮ್ಮೇಳನಗಳಲ್ಲಿ ಒಂದಾಗಿದೆ ನಂತರ ICWSM ಎಂಬ ವೆಬ್ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಸಮ್ಮೇಳನವಿದೆ ನಂತರ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಸಮ್ಮೇಳನವಿದೆ ಮತ್ತು CSCW ಎಂಬ ಸಹಯೋಗದ ಕೆಲಸವೂ ಇದೆ ಇವುಗಳು ಸಮಗ್ರ ಪಟ್ಟಿಗಳಲ್ಲ ನಿಮ್ಮಲ್ಲಿ ಯಾರಾದರೂ ಈ ವಿಷಯಗಳನ್ನು ಹೆಚ್ಚು ನೋಡಲು ಆಸಕ್ತಿ ಹೊಂದಿದ್ದರೆ ನೀವು ಬಹುಶಃ ಈ ಪಾಯಿಂಟರ್ಗಳನ್ನು ನೋಡುತ್ತಿರಬೇಕು ಮತ್ತು ಸಹಜವಾಗಿ ಯಾವುದೇ ಪ್ರಶ್ನೆಗಳಿದ್ದರೆ ಅದನ್ನು ಫೋರಂನಲ್ಲಿ ಬಿಡಲು ಮುಕ್ತವಾಗಿರಿ ಈಗ ನಾವು 5 ನೇ ವಾರದಲ್ಲಿರುವುದರಿಂದ ನಾನು ಇನ್ನೊಂದು ವಿಷಯಕ್ಕೆ ಹೋಗುತ್ತೇನೆ ಎಂದು ನಾನು ಭಾವಿಸಿದೆವು ನಾವು ಕೋರ್ಸ್ನಲ್ಲಿ ಇತರ ವಿಷಯಗಳನ್ನು ನೋಡುವುದನ್ನು ಪ್ರಾರಂಭಿಸಬೇಕು ಆದ್ದರಿಂದ ಇಲ್ಲಿಯವರೆಗೆ ನೀವು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಕೆಲವು ಲಿನಕ್ಸ್ ಪೈಥಾನ್ ವಿಶ್ವಾಸಾರ್ಹತೆ ಮತ್ತು ವಿಶ್ವಾಸಾರ್ಹತೆಯಂತಹ ತಾಂತ್ರಿಕ ವಿಷಯಗಳ ಸಾಮಾನ್ಯ ಅವಲೋಕನವನ್ನು ಮಾಡಿದ್ದೀರಿ ಹಾಗಾಗಿ ನಾನು ಈಗ ಮಾಡಬೇಕೆಂದು ಯೋಚಿಸಿದ್ದು ಈ ವಾರದ ವಿಷಯವನ್ನು ಹೆಚ್ಚಾಗಿ ಪಾಲಿಸಿಂಗ್ ಎಂಬ ವಿಷಯದ ಮೇಲೆ ಖರ್ಚು ಮಾಡುವುದು ನೀವು ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸುತ್ತೀರಿ ಎಂಬುದರ ಕುರಿತು ವಿಶೇಷವಾಗಿ ಸ್ಲೈಡ್ನಲ್ಲಿ ನಾನು ಹೊಂದಿರುವ ಪ್ರಶ್ನೆಗಳ ಕುರಿತು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಂದ ನಾನು ಖಂಡಿತವಾಗಿಯೂ ಕೇಳಲು ಬಯಸುತ್ತೇನೆ Facebook ಮತ್ತು Twitter ನಲ್ಲಿ ನೀವು ಎಷ್ಟು ಸ್ನೇಹಿತರು ಮತ್ತು ಅನುಯಾಯಿಗಳನ್ನು ಹೊಂದಿದ್ದೀರಿ ನೀವು ಇದನ್ನೆಲ್ಲ ಫೋರಮ್ನಲ್ಲಿ ಪೋಸ್ಟ್ ಮಾಡಬಹುದಾದರೆ ಈ ಕೋರ್ಸ್ನಲ್ಲಿ ಭಾಗವಹಿಸುವವರು ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ನೋಡಲು ಸಂತೋಷವಾಗುತ್ತದೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಮಂದಿ ಪೊಲೀಸರೊಂದಿಗೆ ಸ್ನೇಹಿತರಾಗಿದ್ದೀರಿ ಪೊಲೀಸ್ ನನ್ನ ಪ್ರಕಾರ ಪೊಲೀಸ್ ಸಂಸ್ಥೆಗಳು ಕಾಮೆಂಟ್ಗಳನ್ನು ಪೋಸ್ಟ್ ಮಾಡಲು ಅಥವಾ ಪೊಲೀಸರೊಂದಿಗೆ ಸಂವಹನ ನಡೆಸಲು ನೀವು ಎಷ್ಟು ಬಾರಿ ಸಾಮಾಜಿಕ ನೆಟ್ವರ್ಕ್ ಅನ್ನು ಬಳಸುತ್ತೀರಿ ಮತ್ತು ಸಹಜವಾಗಿ ಈ ವಾರದ ವಿಷಯದಲ್ಲಿ ನಾನು ಪರಿಹರಿಸಲು ಪ್ರಯತ್ನಿಸುತ್ತಿರುವ ಪ್ರಶ್ನೆಯೆಂದರೆ ಪೊಲೀಸರು ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಯಾವುದಕ್ಕಾಗಿ ಬಳಸುತ್ತಿದ್ದಾರೆ ಅವರು ಏನು ಮಾಡುತ್ತಿದ್ದಾರೆ ಅವರು ಏನು ಮಾಡಬಹುದು ನಾವು ನಿಜವಾಗಿ ಹೇಗೆ ಸಹಾಯ ಮಾಡಬಹುದು ಹೇಗೆ ನಿಮ್ಮ ಮತ್ತು ನನ್ನಂತಹ ಸಾಮಾಜಿಕ ಮಾಧ್ಯಮವನ್ನು ಬಳಸುವ ಜನರು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಪೊಲೀಸರೊಂದಿಗೆ ಭಾಗವಹಿಸಬಹುದು ನಿಮ್ಮಲ್ಲಿ ಎಷ್ಟು ಮಂದಿ ಈ ಚಿತ್ರವನ್ನು ಮೊದಲು ನೋಡಿದ್ದೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ಬಿಕ್ಕಟ್ಟಿನ ಮೇಲೆ ದಾಳಿ ಮಾಡಲು ಸಾಮಾಜಿಕ ಮಾಧ್ಯಮವನ್ನು ಬಳಸಿದ್ದು ಇದೇ ಮೊದಲು ಪೋಲೀಸರು ಅದನ್ನು ಪಡೆಯುವ ಮೊದಲು ಇದು ಹಡ್ಸನ್ ನದಿಯ ಮೇಲೆ ಇಳಿದ US ಏರ್ವೇಸ್ ವಿಮಾನವಾಗಿದೆ ಮತ್ತು ಜನರು ನಿಜವಾಗಿಯೂ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಜನರು ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ನೀವು ನೋಡಬಹುದು ಆದರೆ ಹೊರಬಂದ ಮೊದಲ ಚಿತ್ರ ಮತ್ತು ಮೊದಲ ಟ್ವೀಟ್ ಆದರೆ ಈ ಚಿತ್ರವು ನಿಜವಾಗಿಯೂ ನದಿಯ ದಂಡೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ವ್ಯಕ್ತಿಯೊಬ್ಬರು ನಾನು ನಿಜವಾಗಿಯೂ ಅವರಿಗೆ ಸಹಾಯ ಮಾಡಲು ಹೋಗುತ್ತಿದ್ದೇನೆ ಎಂದು ಹೇಳುವ ಚಿತ್ರವನ್ನು ಪೋಸ್ಟ್ ಮಾಡಿದ್ದಾರೆ ಮೊದಲು ಇದು 2009 ರಲ್ಲಿ ಅಲ್ಲಿಯವರೆಗೆ ಸಾಮಾಜಿಕ ಜಾಲತಾಣ Twitter ಅಥವಾ ಇತರ ಯಾವುದೇ ಸಾಮಾಜಿಕ ನೆಟ್ವರ್ಕ್ ಅನ್ನು ವಾಸ್ತವವಾಗಿ ಹೆಚ್ಚಾಗಿ ಪರಸ್ಪರ ಮಾತನಾಡಲು ಬಳಸಲಾಗುತ್ತಿತ್ತು ಅವರು ಏನು ಮಾಡುತ್ತಿದ್ದಾರೆಂದು ಹೇಳುವುದು ಸೋಮವಾರ ಬೆಳಿಗ್ಗೆ ಹ್ಯಾಶ್ ಟ್ಯಾಗ್ ಅಂತಹ ವಿಷಯಗಳನ್ನು ಒಮ್ಮೆ ಬಳಸಲಾಗುತ್ತಿತ್ತು Twitter ಮತ್ತು Facebook ನಂತಹ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಮಾತನಾಡಲು ಬಳಸುತ್ತಿದ್ದರು ಆದರೆ ಮೊದಲ ಬಾರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಬಿಕ್ಕಟ್ಟನ್ನು ಪರಿಹರಿಸಲು ಇದನ್ನು ಬಳಸಲಾಯಿತು ಮತ್ತು ಸಹಜವಾಗಿ ಪೊಲೀಸರು ಕೆಲವು ಸಮಯದಿಂದ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಭಾಗವಾಗಿದ್ದಾರೆ ಇದು ತುಂಬಾ ಆಸಕ್ತಿದಾಯಕವಾದ ನನ್ನ ಉದಾಹರಣೆ ಇಲ್ಲಿದೆ ಆದ್ದರಿಂದ ಹ್ಯಾಶ್ ಟ್ಯಾಗ್ myNYPD ಈ ಟ್ವೀಟ್ನೊಂದಿಗೆ NYPD ಪೊಲೀಸರು ಪೋಸ್ಟ್ ಮಾಡಿದ ಹ್ಯಾಶ್ ಟ್ಯಾಗ್ ಆಗಿದೆ ನೀವು NYPD ಸದಸ್ಯರೊಂದಿಗೆ ಫೋಟೋ ಹೊಂದಿದ್ದೀರಾ ನಮಗೆ ಟ್ವೀಟ್ ಮಾಡಿ ಮತ್ತು ಅದನ್ನು myNYPD ಜೊತೆಗೆ ಟ್ಯಾಗ್ ಮಾಡಿ ಇದು ನಮ್ಮ ಫೇಸ್ಬುಕ್ ಪುಟದಲ್ಲಿ ಕಾಣಿಸಿಕೊಂಡಿರಬಹುದು ಇದು ಟ್ವಿಟರ್ನಲ್ಲಿ ಹೊರಬಂದಿದೆ ಮತ್ತು ನಾವು ನಮ್ಮ ಫೇಸ್ಬುಕ್ ಖಾತೆಯಲ್ಲಿ ಚಿತ್ರಗಳನ್ನು ಪೋಸ್ಟ್ ಮಾಡಬಹುದು ಎಂದು ಅವರು ಹೇಳಿದ್ದಾರೆ ಕುತೂಹಲಕಾರಿಯಾಗಿ ಈ ಹ್ಯಾಶ್ ಟ್ಯಾಗ್ನೊಂದಿಗೆ ಅವರು ಈ ರೀತಿಯ ಚಿತ್ರಗಳನ್ನು ಪಡೆಯಲಾರಂಭಿಸಿದರು ಅವರು myNYPD ಯಿಂದ ಈ ರೀತಿಯ ಚಿತ್ರಗಳನ್ನು ಪಡೆದರು ಆದರೆ ಕುತೂಹಲಕಾರಿಯಾಗಿ ಚಿತ್ರಗಳು ಸಹ ಇದ್ದವು ಈ ಹ್ಯಾಶ್ ಟ್ಯಾಗ್ myNYPD ನಿಂದ myLAPD ಗೆ ಹೋಯಿತು ಇಲ್ಲಿರುವ ಅಂಶವೆಂದರೆ ಪೊಲೀಸರು ಬಳಸುವ ಈ ರೀತಿಯ ತಂತ್ರಗಳು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿಯೂ ನಡೆಯುತ್ತಿವೆ ಅಂದರೆ ಹ್ಯಾಶ್ ಟ್ಯಾಗ್ ತೆಗೆದುಕೊಳ್ಳಲು ಸಾರ್ವಜನಿಕರನ್ನು ಭಾಗವಹಿಸಲು ಮತ್ತು ಚಿತ್ರಗಳನ್ನು ಅಪ್ಲೋಡ್ ಮಾಡಲು ಮತ್ತು ಕೆಲವೊಮ್ಮೆ ನೀವು ಅವರಿಗಿಂತ ವಿಭಿನ್ನ ರೀತಿಯ ಚಿತ್ರಗಳನ್ನು ಪಡೆಯುತ್ತೀರಿ ಭಾರತೀಯ ಸನ್ನಿವೇಶಕ್ಕೆ ಹಿಂತಿರುಗಿ ನೋಡೋಣ ಕಳೆದ ಕೆಲವು ವರ್ಷಗಳಲ್ಲಿ ಬಹುಶಃ ಕಳೆದ ಒಂದೂವರೆ ಅಥವಾ 2 ವರ್ಷಗಳಲ್ಲಿ ಭಾರತದಲ್ಲಿ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳು ಆನ್ಲೈನ್ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಸಾಕಷ್ಟು ಅಳವಡಿಸಿಕೊಳ್ಳಲಾಗಿದೆ ಇಲ್ಲಿ ಕೆಲವು ಉದಾಹರಣೆಗಳಿವೆ ಕಳೆದ ಕೆಲವು ವರ್ಷಗಳಿಂದ ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಬಳಸುತ್ತಿರುವ ಬಹಳಷ್ಟು ಖಾತೆಗಳು ಹ್ಯಾಂಡಲ್ಗಳ ಮೂಲಕ ನಾನು ಹೋಗಲಿದ್ದೇನೆ ತದನಂತರ ಈ ಹ್ಯಾಂಡಲ್ಗಳ ಬಗ್ಗೆ ನಿಜವಾಗಿ ಮಾತನಾಡುವ ಪ್ರಕ್ರಿಯೆಯಲ್ಲಿ ನಾನು ಕೆಲವು ತಾಂತ್ರಿಕ ವಿಷಯಗಳನ್ನು ಸಮಸ್ಯೆಗಳೇನು ಈ ಕೋರ್ಸ್ ಅನ್ನು ಹೇಗೆ ಮಾತನಾಡುತ್ತಾರೆ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ತಾಂತ್ರಿಕವಾಗಿ ಅರ್ಥಮಾಡಿಕೊಳ್ಳುವ ಜನರು ಈ ಸಮಸ್ಯೆಗಳನ್ನು ಗುರುತಿಸುವಲ್ಲಿ ಸಹಾಯ ಮಾಡಬಹುದು ಮೇಲಿನ ಎಡಭಾಗದಲ್ಲಿರುವವರು ವಾಸ್ತವವಾಗಿ ದೆಹಲಿ ಟ್ರಾಫಿಕ್ ಪೋಲೀಸ್ ಕೆಳಭಾಗದಲ್ಲಿರುವವರು ಹೈದರಾಬಾದ್ ನಗರ ಪೊಲೀಸ್ ಉದಾಹರಣೆಗಳ ಕುರಿತು ಹೆಚ್ಚಿನ ವಿವರಗಳನ್ನು ನಾನು ನಿಮಗೆ ಶೀಘ್ರದಲ್ಲೇ ತೋರಿಸುತ್ತೇನೆ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಪೊಲೀಸ್ ಸಂಸ್ಥೆಗಳು ನಿಜವಾಗಿ ಬಳಸುತ್ತಿರುವ ಸಾಮಾನ್ಯ ವಿಧಾನ ಇಲ್ಲಿದೆ ಇದು ಬೆಂಗಳೂರು ಸಿಟಿ ಪೊಲೀಸರ ಫೇಸ್ ಬುಕ್ ಪೇಜ್ ಭಾರತದಲ್ಲಿ ಈಗ ಬೆಂಗಳೂರು ಸಿಟಿ ಪೊಲೀಸ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ದೆಹಲಿ ಟ್ರಾಫಿಕ್ ಪೇಜ್ ಇವುಗಳು ಈಗ ದೇಶದ ಅತ್ಯಂತ ಜನಪ್ರಿಯ ಹ್ಯಾಂಡಲ್ಗಳಾಗಿವೆ ಮತ್ತು ಅದಕ್ಕಾಗಿಯೇ ನೀವು ಪಡೆಯುತ್ತೀರಿ ಈ ನಿರ್ದಿಷ್ಟ ಕೋರ್ಸ್ ಅನ್ನು ಕಲಿಸುವುದು ನನಗೆ ಬಹಳ ರೋಮಾಂಚನಕಾರಿಯಾಗಿದೆ ಏಕೆಂದರೆ ನಾವು ನಿಜವಾಗಿಯೂ ಹೆಚ್ಚು ಪ್ರಸ್ತುತವಾಗಿರುವ ವಿಷಯಗಳನ್ನು ನೋಡುತ್ತಿದ್ದೇವೆ ಅಂದರೆ ನಿಮ್ಮ ಫೇಸ್ಬುಕ್ ಅನ್ನು ಈಗಲೇ ತೆರೆಯಿರಿ ಮತ್ತು ಬೆಂಗಳೂರು ಸಿಟಿ ಪೋಲೀಸ್ ಅನ್ನು ನೋಡಿ ನೀವು ನಿಜವಾಗಿ ತಿಳಿಯುವಿರಿ ನಾನು ಈಗ ಮಾತನಾಡುತ್ತಿರುವ ಕೆಲವು ವಿಷಯಗಳನ್ನು ನೋಡಿ ಬೆಂಗಳೂರು ಸಿಟಿ ಪೊಲೀಸ್ ಎಂಬುದು ಪರಿಶೀಲಿಸಿದ ಪುಟವಾಗಿದ್ದು ಬೆಂಗಳೂರು ನಗರ ಪೊಲೀಸ್ನ ಮೇಲಿನ ಎಡಭಾಗದಲ್ಲಿ ನೀಲಿ ಟಿಕ್ ಅನ್ನು ನೀವು ನೋಡಬಹುದು ಮತ್ತು ಸ್ವಲ್ಪ ಸಮಯದ ಹಿಂದೆ ತೆಗೆದ ಈ ಚಿತ್ರಕ್ಕೆ ಸುಮಾರು ಸಾವಿರಾರು ಮತ್ತು ಸಾವಿರಾರು ಇಷ್ಟಗಳು ಇವೆ ಈಗ ಇಷ್ಟಗಳು ಬದಲಾಗಿವೆ ಎಂದು ನನಗೆ ಖಾತ್ರಿಯಿದೆ ಮತ್ತು ಕೆಳಭಾಗದಲ್ಲಿ ಚಿತ್ರವು ಈ ರೀತಿಯ ಪೋಲಿಸ್ ಪುಟಗಳಿಂದ ಬರುವ ವಿಶಿಷ್ಟ ಪೋಸ್ಟ್ನ ಉದಾಹರಣೆಯನ್ನು ತೋರಿಸುತ್ತದೆ ಸುಗಮ ಸಂಚಾರಕ್ಕಾಗಿ ನಾವು ನಗರದ 10 ಕಾರಿಡಾರ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಸಿಂಕ್ರೊನೈಸೇಶನ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಇದು ಹ್ಯಾಂಡಲ್ AddICPTraffic ನಿಂದ ಬರುತ್ತಿದೆ ಎಂದು ಪೋಸ್ಟ್ ಹೇಳುತ್ತದೆ ಆದ್ದರಿಂದ ನಾಗರಿಕರು ತಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ತಿಳಿಸಬಹುದು ಎಂಬುದು ಕಲ್ಪನೆ ಮತ್ತು ನೀವು ಸಹಜವಾಗಿ ಹಲವಾರು ಇಷ್ಟಗಳನ್ನು ನೋಡಬಹುದು ಜನರು ಈ ಪೋಸ್ಟ್ಗಳೊಂದಿಗೆ ಮತ್ತು ಪೊಲೀಸ್ ಸಂಸ್ಥೆಗಳೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಆದ್ದರಿಂದ CPBLR CPBLR ನಲ್ಲಿ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಬಹಳ ಜನಪ್ರಿಯವಾದ ಹ್ಯಾಂಡಲ್ ಆಗಿದೆ ಇದು CPBLR ನ ಪ್ರಸ್ತುತ ಖಾತೆಯಾಗಿದೆ ಇದು ಸ್ಲೈಡ್ಗಳ ಡೆಕ್ ಅನ್ನು ಸಿದ್ಧಪಡಿಸುವ ಕೆಲವು ನಿಮಿಷಗಳ ಮೊದಲು ನಾನು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡ ಒಂದು ಭಾಗವನ್ನು ಹೊಂದಿದೆ ಇದು ಸುಮಾರು 10000 ಟ್ವೀಟ್ಗಳು ಖಾತೆಯು 60 ಜನರನ್ನು ಅನುಸರಿಸುತ್ತಿದೆ ಮತ್ತು ಸುಮಾರು 688000 ಜನರು ವಾಸ್ತವವಾಗಿ ಈ ಖಾತೆಯನ್ನು ಅನುಸರಿಸುತ್ತಿದ್ದಾರೆ ನಂತರ ಈ ಖಾತೆಯು ನಿಜವಾಗಿಯೂ ಬಹಳ ಜನಪ್ರಿಯವಾಗಿದೆ ಎಂದು ತೋರಿಸುತ್ತದೆ ಉದಾಹರಣೆಗೆ ಬಹುಶಃ ನಾನು ಕಳೆದ ವರ್ಷ 28 ನೇ ಸ್ಥಾನವನ್ನು ತೆಗೆದುಕೊಳ್ಳುವ ಮೊದಲು ಒಂದು ವರ್ಷ ಅಥವಾ ಸ್ವಲ್ಪ ಸಮಯದ ಮೊದಲು ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೇನೆ ಮತ್ತು ಅದು ಸುಮಾರು 335000 ಎಂದು ಹೇಳುತ್ತದೆ ಮತ್ತು ಈಗ ಇದು ವಾಸ್ತವವಾಗಿ ಆಗಸ್ಟ್ 2016 ಇದು ಸುಮಾರು 688000 ಆಗಿದೆ ಈ ಖಾತೆಯ ಚಟುವಟಿಕೆಯು ವಾಸ್ತವವಾಗಿ ತುಂಬಾ ಹೆಚ್ಚಾಗಿದೆ ಮತ್ತು ಅನುಯಾಯಿಗಳ ಸಂಖ್ಯೆ ಈ ಖಾತೆಯು ನಾಗರಿಕರೊಂದಿಗೆ ಹೊಂದಿರುವ ಸಂವಾದವು ತುಂಬಾ ಹೆಚ್ಚಾಗಿರುತ್ತದೆ ಆದ್ದರಿಂದ ಅವರು ಬಹಳಷ್ಟು ಅನುಯಾಯಿಗಳನ್ನು ಗಳಿಸುತ್ತಾರೆ ಆದ್ದರಿಂದ ನಾವು ಇದನ್ನು ನೋಡಲಿದ್ದೇವೆ ಈ ಖಾತೆಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ನಿರ್ದಿಷ್ಟವಾಗಿ ನಾವು ಬೆಂಗಳೂರಿನ ಡೇಟಾವನ್ನು ವಿಶ್ಲೇಷಿಸಲು ಸಂಗ್ರಹಿಸಲಾದ ಕೆಲವು ಡೇಟಾವನ್ನು ಸಹ ನೋಡುತ್ತೇವೆ ಪ್ರಪಂಚದಾದ್ಯಂತದ ಪೊಲೀಸ್ ಸಂಸ್ಥೆಗಳು ಹೇಗಿವೆ ಎಂಬುದರ ಅರ್ಥವನ್ನು ನಿಮಗೆ ನೀಡಲು ಬಯಸುತ್ತೇನೆ ನ್ಯೂಯಾರ್ಕ್ ಬೋಸ್ಟನ್ ಬಾಲ್ಟಿಮೋರ್ ಮತ್ತು ಅನೇಕ ಇತರ ನಗರಗಳಂತಹ ಪೊಲೀಸ್ ಸಂಸ್ಥೆಗಳು ವಾಸ್ತವವಾಗಿ ಫೇಸ್ಬುಕ್ ಮತ್ತು ಟ್ವಿಟರ್ಗಳನ್ನು ಅಳವಡಿಸಿಕೊಂಡಿವೆ ಇಲ್ಲಿ ನಾವು ನಿಮಗೆ ಇಷ್ಟಗಳು ಮತ್ತು ಅನುಯಾಯಿಗಳನ್ನು ಹೊಂದಿರುವ ಫೇಸ್ಬುಕ್ ಅನ್ನು ತೋರಿಸುತ್ತಿದ್ದೇವೆ ಸಾಮಾನ್ಯ ಪೋಸ್ಟ್ ಮತ್ತು ಸೇರಿಕೊಂಡರು ಎಂದರೆ ಅವರು ಪ್ರಾರಂಭಿಸಿದ ವರ್ಷ ಪೋಸ್ಟ್ ಎಂದರೆ ಫೇಸ್ಬುಕ್ ಪುಟದಲ್ಲಿ ವಿಷಯವನ್ನು ಪೋಸ್ಟ್ ಮಾಡಲು ಅವರಿಗೆ ಅನುಮತಿಸಲಾಗಿದೆಯೇ ಏಕೆಂದರೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಇಷ್ಟಪಟ್ಟ ಜನರು ಅಥವಾ ಈ ಪುಟವನ್ನು ಪ್ರವೇಶಿಸುವ ಜನರು ನಿಜವಾಗಿಯೂ ಪುಟದಲ್ಲಿ ಪೋಸ್ಟ್ ಮಾಡಬಹುದೇ ಎಂಬುದನ್ನು ನೀವು ನಿಯಂತ್ರಿಸಬಹುದು UK ಯಲ್ಲಿಯೂ ಸಹ ಫೇಸ್ಬುಕ್ ಅನ್ನು ಸಾಕಷ್ಟು ಅಳವಡಿಸಿಕೊಳ್ಳಲಾಗಿದೆ ಸಹಜವಾಗಿ ಒಬ್ಬರು ಆಸಕ್ತಿ ಹೊಂದಿದ್ದರೆ ನೀವು ಈ ವಿಷಯವನ್ನು ಹೆಚ್ಚು ಹತ್ತಿರದಿಂದ ನೋಡಬಹುದು ಮತ್ತು ಪೋಸ್ಟ್ ಅನ್ನು ವಿಶ್ಲೇಷಿಸಲು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ನಡೆಯುತ್ತಿರುವ ವಿಷಯವನ್ನು ವಿಶ್ಲೇಷಿಸಲು ಸಂದರ್ಭೋಚಿತವಾಗಿ ಪೋಲೀಸ್ನಲ್ಲಿ ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡಬಹುದು ನಿಮ್ಮಲ್ಲಿ ಯಾರಾದರೂ ಇದನ್ನು ಮಾಡಲು ಆಸಕ್ತಿ ಹೊಂದಿದ್ದರೆ ನಿಮ್ಮಲ್ಲಿ ಯಾರಾದರೂ ಈ ಸಮಸ್ಯೆಯನ್ನು ಹೆಚ್ಚು ಹತ್ತಿರದಿಂದ ನೋಡಲು ಆಸಕ್ತಿ ಹೊಂದಿದ್ದರೆ ನಾನು ನಿಮ್ಮೊಂದಿಗೆ ಚಾಟ್ ಮಾಡಲು ಸಂತೋಷಪಡುತ್ತೇನೆ ಹಾಗಾದರೆ ಈಗ ಭಾರತದಲ್ಲಿ ಏನಾಗಿದೆ ಪರಿಸ್ಥಿತಿ ಇಲ್ಲಿದೆ ಇದು ಸ್ವಲ್ಪ ಹಳೆಯ ಡೇಟಾ ಆದರೆ ಇದು ನಿಜವಾಗಿ ಜನಪ್ರಿಯವಾಗಿರುವ ಬೆಂಗಳೂರು ದೆಹಲಿ ಟ್ರಾಫಿಕ್ ಪೋಲೀಸ್ ಎಂದು ನಾನು ಭಾವಿಸುತ್ತೇನೆ ಮತ್ತು ಸಹಜವಾಗಿ ಅನೇಕ ನಗರಗಳು ಆನ್ಲೈನ್ ಸಾಮಾಜಿಕ ಮಾಧ್ಯಮ ಮತ್ತು ವಿಶೇಷವಾಗಿ ಫೇಸ್ಬುಕ್ ಮತ್ತು ಟ್ವಿಟರ್ಗೆ ಪ್ರವೇಶಿಸುವುದನ್ನು ಅಳವಡಿಸಿಕೊಂಡಿವೆ ಸ್ವಲ್ಪಮಟ್ಟಿಗೆ ಯೂಟ್ಯೂಬ್ ಇದೆ ಆದರೆ YouTube ಬಹಳ ಚಿಕ್ಕದಾಗಿದೆ ಎಂದು ನಾನು ಭಾವಿಸುತ್ತೇನೆ ನಮ್ಮ ಪ್ರಕರಣದಲ್ಲಿ ಖಾತೆಗಳು ಪ್ರಾಯಶಃ 2010 ಅಥವಾ 2011 ರ ನಂತರ ಪ್ರಾರಂಭವಾಗಿರಬಹುದು ಮತ್ತು ಪೋಲೀಸಿಂಗ್ಗಾಗಿ ಬಳಸುವುದಕ್ಕಾಗಿ ಭಾರತದಲ್ಲಿ ರಚಿಸಲಾದ ಎಲ್ಲಾ ಪುಟಗಳು ನಾಗರಿಕರಿಗೆ ಈ ಪುಟಗಳಲ್ಲಿ ಪೋಸ್ಟ್ ಮಾಡಲು ಅನುಮತಿಸುತ್ತದೆ ಈ ಕೆಲವು ಸಿಟಿ ಪೋಲೀಸ್ ಹ್ಯಾಂಡಲ್ಗಳ ಮೂಲಕ ನಾನು ನಿಮ್ಮನ್ನು ನಡೆಸುತ್ತೇನೆ ಮತ್ತು ಈ ಹ್ಯಾಂಡಲ್ಗಳಲ್ಲಿ ಅವರು ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಎಂಬುದನ್ನು ನೋಡೋಣ ಇದು ಬೆಂಗಳೂರು ಸಿಟಿ ಪೊಲೀಸ್ ಬೆಂಗಳೂರು ಟ್ರಾಫಿಕ್ ಪೋಲೀಸ್ ಫೇಸ್ಬುಕ್ ಮತ್ತು ಟ್ವಿಟರ್ ಪುಟ ಇದು ನಾನು ನಿಮಗೆ ಟ್ರಾಫಿಕ್ ಬಗ್ಗೆ ಮೊದಲೇ ಹೇಳಿದ್ದ ಒಂದು ವಿಶಿಷ್ಟವಾದ ಪೋಲಿಸ್ ಅವರು ಮಾಡಬಹುದಾದ ಇನ್ನೊಂದು ಪೋಸ್ಟ್ ಎಂದರೆ ಅವರಿಗೆ ಸಹಾಯ ಮಾಡಿದವರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಇದು ದೆಹಲಿ ಸಂಚಾರ ಮತ್ತೆ ದೆಹಲಿ ಸಂಚಾರ ಟ್ವಿಟರ್ ಮತ್ತು ಫೇಸ್ ಬುಕ್ ಪುಟಗಳು ದೆಹಲಿ ಪೊಲೀಸರು ಟ್ರಾಫಿಕ್ ವಿಷಯದಲ್ಲಿ ತಮ್ಮ ಪೋಲೀಸ್ ಫೋರ್ಸ್ ತಮ್ಮ ಪೋಲೀಸ್ ಅಧಿಕಾರಿಗಳ ಮೆಚ್ಚುಗೆಯ ವಿಷಯದಲ್ಲಿ ಮಾಡುವ ಪೋಸ್ಟ್ ಇದು ಕುತೂಹಲಕಾರಿಯಾಗಿ ಈ ಹ್ಯಾಂಡಲ್ಗಳನ್ನು ಈ ಪೊಲೀಸ್ ಸಂಸ್ಥೆಗಳು ನಿರ್ವಹಿಸುತ್ತಿವೆ ಮಾತ್ರವಲ್ಲ ಪೊಲೀಸ್ ಸಂಸ್ಥೆಗಳಿಂದ ಸಾಮಾಜಿಕ ಮಾಧ್ಯಮವನ್ನು ಬಳಸುವುದರಿಂದ ನಕಲಿ ಹ್ಯಾಂಡಲ್ಗಳು ಸಹ ಉತ್ಪತ್ತಿಯಾಗುತ್ತಿವೆ ಈ ತರಗತಿಯನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಂತಹ ತಂತ್ರಜ್ಞರು ಬಹುಶಃ ನೋಡಬೇಕಾದ ವಿಶಿಷ್ಟ ಸಮಸ್ಯೆ ಎಂದು ನಾನು ಭಾವಿಸುತ್ತೇನೆ ಈ ರೀತಿಯ ನಕಲಿ ವಿಷಯವನ್ನು ನಿಜವಾಗಿ ಗುರುತಿಸುವ ಮಾರ್ಗಗಳು ಯಾವುವು ಮೊದಲನೆಯದಾಗಿ ದೆಹಲಿ ಟ್ರಾಫಿಕ್ ಪೋಲೀಸ್ ಪೇಜ್ ಮಾಡುತ್ತಿರುವಂತಹ ಕೆಲಸಗಳನ್ನು ಮಾಡುತ್ತಿರುವ ನಕಲಿ ಹ್ಯಾಂಡಲ್ಗಳು 500 ಖಾತೆಗಳು ಅಥವಾ ಇನ್ನಾವುದೇ ಪೊಲೀಸ್ ಸಂಸ್ಥೆಗಳು ಇವೆಯೇ ಎಂಬುದನ್ನು ಗುರುತಿಸುವುದು ನೀವು ಎಲ್ಲಿದ್ದರೂ ನಿಮ್ಮಂತಹ ನಗರಗಳು ಕುಳಿತು ಈ ಉಪನ್ಯಾಸಗಳನ್ನು ನೋಡುತ್ತಿರುವಿರಿ ಎಂದು ನನಗೆ ಖಾತ್ರಿಯಿದೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ನಗರದಲ್ಲಿ ಪೊಲೀಸ್ ಸಂಸ್ಥೆಗಳು ಫೇಸ್ಬುಕ್ ಪುಟ ಅಥವಾ ಟ್ವಿಟರ್ ಪುಟವನ್ನು ಹೊಂದಿದೆಯೇ ಮತ್ತು ಯಾವ ರೀತಿಯ ಚಟುವಟಿಕೆಗಳನ್ನು ಅವರು ಮಾಡುತ್ತಿದ್ದಾರೆ ಎಂದು ನೋಡಬಹುದು ನಿಮ್ಮಲ್ಲಿ ಕೆಲವರು ನಿಮ್ಮ ಸ್ವಂತ ನಗರ ಅಥವಾ ರಾಜ್ಯ ಪೊಲೀಸ್ ಸಂಸ್ಥೆಯ ಚಟುವಟಿಕೆಗಳ ಕುರಿತು ವೇದಿಕೆಯಲ್ಲಿ ಪೋಸ್ಟ್ ಮಾಡಿದರೆ ಅದು ಆಸಕ್ತಿದಾಯಕವಾಗಿರುತ್ತದೆ ಪೊಲೀಸ್ ಸಂಸ್ಥೆಗಳು ನಿಜವಾಗಿ ಏನು ಮಾಡುತ್ತಿವೆ ಎಂಬುದನ್ನು ನೋಡಲು ಆಸಕ್ತಿದಾಯಕವಾಗಿದೆ ಬಹುಶಃ ಈ ವಿಷಯಗಳನ್ನು ನೋಡುವ ಮೂಲಕ ನೀವು ಸ್ವಲ್ಪ ಸಮಯದವರೆಗೆ ಅರ್ಥವನ್ನು ಪಡೆಯುತ್ತೀರಿ ಆದರೆ ನೀವು ಸ್ಥಳೀಯರಾಗಿದ್ದರೆ ಏನಾಗುತ್ತಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ನನ್ನ ಬಳಿ ಇರುವ ದೆಹಲಿ ಟ್ರಾಫಿಕ್ ಪೋಲೀಸ್ ಸ್ಲೈಡ್ p o l i z e ನಕಲಿ ಖಾತೆ ಮತ್ತು ವಿವಿಧ ಪೊಲೀಸ್ ಸಂಸ್ಥೆಗಳಿಗೆ ಈ ರೀತಿಯ ಹಲವಾರು ಖಾತೆಗಳಿವೆ ಇಲ್ಲಿದೆ ಯುಪಿ ಪೊಲೀಸ್ ಯುಪಿ ಪೊಲೀಸರು ಫೇಸ್ಬುಕ್ ಪುಟ ಮತ್ತು ಟ್ವಿಟರ್ ಪುಟವನ್ನು ಸಹ ಹೊಂದಿದ್ದಾರೆ ಮತ್ತು ಅವರು ಟ್ರಾಫಿಕ್ನ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಮತ್ತು ಸಾಮಾನ್ಯವಾಗಿ ನಾಗರಿಕರೊಂದಿಗೆ ಸಂವಹನ ನಡೆಸುವ ವಿಷಯದಲ್ಲಿ ಹೆಚ್ಚು ಮಾತನಾಡುತ್ತಿದ್ದಾರೆ ಅದು ಸಹಜವಾಗಿಯೇ ಹೈದರಾಬಾದ್ ಪೊಲೀಸರು ಇದು ಹೈದರಾಬಾದ್ ಪೊಲೀಸರ ಇತ್ತೀಚಿನ ಟ್ವಿಟರ್ ಹ್ಯಾಂಡಲ್ ನಾನು ಮತ್ತೆ ಕೆಲವು ನಿಮಿಷಗಳ ಮೊದಲು ಸ್ಕ್ರೀನ್ಶಾಟ್ ತೆಗೆದುಕೊಂಡೆ ಇದು ಕೂಡ ಪರಿಶೀಲಿಸಿದ ಖಾತೆಯಾಗಿದೆ ನಾನು ಕೆಲವು ನಿಮಿಷಗಳಲ್ಲಿ ಈ ಪರಿಶೀಲಿಸಿದ ಖಾತೆಗೆ ಹಿಂತಿರುಗುತ್ತೇನೆ ಆದರೆ ಇಲ್ಲಿ ವೆರಿಫೈಡ್ ಅಕೌಂಟ್ ಏನೆಂಬುದನ್ನು ಹೈಲೈಟ್ ಮಾಡೋಣ ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ಹೈದರಾಬಾದ್ ಪೋಲೀಸ್ ಪಕ್ಕದಲ್ಲಿರುವ ಬ್ಲೂ ಟಿಕ್ ಮಾರ್ಕ್ ವೆರಿಫೈಡ್ ಅಕೌಂಟ್ ಆಗಿದೆ ಈ ಖಾತೆಯನ್ನು ಪರಿಶೀಲಿಸಲಾಗಿದೆ ಎಂದು ಹೇಳುತ್ತಾರೆ ಟ್ವಿಟರ್ ಇದು ನಿಜವಾಗಿಯೂ ಹೈದರಾಬಾದ್ ಪೊಲೀಸ್ ಎಂದು ಪರಿಶೀಲಿಸಿದೆ ಪರಿಶೀಲಿಸಿದ ಖಾತೆಯನ್ನು ಪಡೆಯುವುದು ಅಷ್ಟು ಸುಲಭವಲ್ಲ Twitter ನಲ್ಲಿ ಎಲ್ಲಾ ಖಾತೆಗಳನ್ನು ಪರಿಶೀಲಿಸಲಾಗುವುದಿಲ್ಲ Twitter ನಲ್ಲಿನ ಬಳಕೆದಾರರಲ್ಲಿ ಸ್ವಲ್ಪ ಭಾಗ ಮಾತ್ರ ನಿಜವಾಗಿ ಪರಿಶೀಲಿಸಲ್ಪಟ್ಟಿದೆ ಇದು ಈಗ ಒಂದು ಮಿಲಿಯನ್ ಬಳಕೆದಾರರಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಈ ಪರಿಶೀಲಿಸಿದ ಖಾತೆಗಳು ತುಂಬಾ ಸಹಾಯಕವಾಗಿವೆ ಏಕೆಂದರೆ ಪೋಲೀಸ್ ಸಂಸ್ಥೆಗಳು ಅವರು ಯಾರು ಎಂದು ಹೇಳಲು ನಿಜವಾಗಿಯೂ ತುಂಬಾ ಅವಶ್ಯಕ ಎಂದು ನಾನು ಭಾವಿಸುತ್ತೇನೆ ನಿಮಗೆ ತೋರಿಸಲು ಇದು ಹೈದರಾಬಾದ್ ಸಿಟಿ ಪೊಲೀಸ್ ಆಗಿದೆ ಇದು ನಿಜವಾದ ಪರಿಶೀಲಿಸಿದ ಖಾತೆಯಾಗಿದೆ ಆದರೆ ವಾಸ್ತವವಾಗಿ ಹೈದರಾಬಾದ್ ಪೋಲೀಸ್ನಂತಹ ಖಾತೆಗಳು ಪ್ರೊಫೈಲ್ ಚಿತ್ರವನ್ನು ಸಹ ಬದಲಾಯಿಸದಿರುವಂತೆ ಇದನ್ನು Twitter ಪರಿಭಾಷೆಯಲ್ಲಿ ಮೊಟ್ಟೆಯ ಪ್ರೊಫೈಲ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಹ್ಯಾಂಡಲ್ 2012 ರಿಂದ ಬಂದಿದೆ ಎಂದು ನೀವು ನೋಡಬಹುದು ಕೆಲವೊಮ್ಮೆ ಈ ಹ್ಯಾಂಡಲ್ ಈಗ ಅಸ್ತಿತ್ವದಲ್ಲಿಲ್ಲದಿರಬಹುದು ಆದರೆ ನಾವು ವಿಶ್ಲೇಷಿಸುವಾಗ ನಾವು ಈ ಹ್ಯಾಂಡಲ್ಗಳಲ್ಲಿ ಕೆಲವು ಟ್ರ್ಯಾಕ್ ಮಾಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಕೆಲವೊಮ್ಮೆ ಕೆಲವು ರಾಜ್ಯಗಳು ಎಲ್ಲಾ ರಾಜ್ಯಗಳ ನಿರ್ಧಾರವನ್ನು ತೆಗೆದುಕೊಂಡಿವೆ ಮತ್ತು ಎಲ್ಲಾ ನಗರ ಪೊಲೀಸರು ಕೇವಲ ಒಂದು ಪುಟವನ್ನು ಹೊಂದಿರುತ್ತಾರೆ ಮತ್ತು ನಂತರ ಪ್ರತಿಯೊಬ್ಬರೂ ವಿಷಯವನ್ನು ಪೋಸ್ಟ್ ಮಾಡುತ್ತಾರೆ ಮತ್ತು ಅದರ ಮೂಲಕ ಮಾತ್ರ ಸಂವಹನ ನಡೆಸುತ್ತಾರೆ ಕೆಲವು ಸಂಸ್ಥೆಗಳು ವಿವಿಧ ಚಟುವಟಿಕೆಗಳಿಗಾಗಿ ಜಿಲ್ಲಾ ಮಟ್ಟದಲ್ಲಿ ಬಹು ಪುಟಗಳನ್ನು ಹೊಂದುವ ನಿರ್ಧಾರವನ್ನು ತೆಗೆದುಕೊಂಡಿವೆ ಗುವಾಹಟಿ ಪೊಲೀಸ್ ಕೋಲ್ಕತ್ತಾ ಪೊಲೀಸ್ ಕೋಲ್ಕತ್ತಾ ಪೋಲೀಸ್ನಲ್ಲಿ ಎಡಭಾಗದಲ್ಲಿರುವ ಮೇಲಿನಿಂದ ಎರಡನೆಯದರಲ್ಲಿ ಕೋಲ್ಕತ್ತಾ ಪೊಲೀಸ್ ನಕಲಿ ಕೋಲ್ಕತ್ತಾ ಪೊಲೀಸ್ ಟ್ವಿಟರ್ ಮತ್ತು ನಂತರ ಸ್ಮೈಲಿ ಎಂದು ಹೇಳುವ ಆಸಕ್ತಿದಾಯಕ ಹ್ಯಾಂಡಲ್ ಕೂಡ ಇದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ರೀತಿಯ ಸಮಸ್ಯೆಗಳಿವೆ ಅಲ್ಲಿ ಪೊಲೀಸ್ ಸಂಸ್ಥೆಗಳ ಹಿಡಿಕೆಗಳನ್ನು ಅನುಕರಿಸಲಾಗಿದೆ ಖಾತೆಗಳನ್ನು ರಚಿಸಲು ಮಾಸ್ಟಿಬೇಟ್ ಮಾಡಲಾಗಿದೆ ಮತ್ತು ಅದು ನಿಜವಾಗಿಯೂ ಕೋಲ್ಕತ್ತಾ ಪೋಲೀಸ್ನಲ್ಲಿದೆ ಎಂದು ನೀವು ನೋಡಬಹುದೇ ಎಂದು ನೋಡಿ ಅದು ಬಳಸುತ್ತಿರುವ ಪ್ರೊಫೈಲ್ ಚಿತ್ರವು ಬಹುಶಃ ಕಾನೂನುಬದ್ಧ ಕೋಲ್ಕತ್ತಾ ಪೊಲೀಸ್ ಖಾತೆಯಂತೆಯೇ ಇರುತ್ತದೆ ಪುಣೆ ಪೊಲೀಸ್ ಮತ್ತೆ ಪುಣೆ ಟ್ರಾಫಿಕ್ ಪೋಲೀಸ್ ಪುಣೆ ಪೋಲೀಸ್ ಮತ್ತು ಪರಿಶೀಲಿಸುವುದು ತುಂಬಾ ಕಷ್ಟ ನಮಗೂ ಯಾರಿಗಾದರೂ ನಾನು ಈಗ ಹೇಳಿದಂತೆ ನಿಮ್ಮ ಸ್ವಂತ ನಗರಗಳು ಅಥವಾ ರಾಜ್ಯ ಪೊಲೀಸ್ ಪುಟಗಳನ್ನು ಪಡೆಯಲು ನೀವು ಹೋದಾಗಲೂ ನೀವೇ ಅದನ್ನು ಪಡೆಯಲು ಕಷ್ಟವಾಗುತ್ತದೆ ನಿಜವಾದ ನೈಜ ಖಾತೆಯನ್ನು ಪರಿಶೀಲಿಸದ ಹೊರತು ನಿಜವಾಗಿ ಸಮರ್ಥಿಸಲು ಅಥವಾ ಅವು ಕಾನೂನುಬದ್ಧವಾಗಿದೆಯೇ ಎಂದು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾಗಿರುತ್ತದೆ ಇದು ಜೈಪುರ ಸಂಚಾರ ಪೊಲೀಸ್ ನಾವು ಕಂಡುಕೊಂಡಿರುವ ಕೆಲವು ಹ್ಯಾಂಡಲ್ಗಳ ದುರ್ಬಲ ಪ್ರವಾಸವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಇಲ್ಲಿರುವ ಚಿಂತನೆಯೆಂದರೆ ನೀವು ಇಷ್ಟಪಡುತ್ತೀರೋ ಇಲ್ಲವೋ ನಾಗರಿಕರು ತಮ್ಮ ಖಾತೆಗಳನ್ನು ನೋಡಲು ಬಯಸುತ್ತಾರೆಯೇ ಈ ಜಾಲಗಳಲ್ಲಿ ಪೊಲೀಸ್ ಸಂಸ್ಥೆಯ ಖಾತೆಗಳು ನಾನು ಪೊಲೀಸರನ್ನು ತೆಗೆದುಕೊಂಡಂತೆ ಖಾತೆಗಳನ್ನು ರಚಿಸಲಾಗಿದೆ ಅನೇಕ ಇತರ ನೀತಿಗಳಿವೆ ಇವುಗಳು ನಿಜವಾಗಿ ಪೋಲೀಸ್ ಸಂಸ್ಥೆಯ ನಿರ್ವಹಣೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಮುಂಬೈ ಪೊಲೀಸರ ವಿಷಯದಲ್ಲಿ ಇಲ್ಲಿ ತ್ವರಿತವಾದದ್ದು ಮುಂಬೈ ಪೊಲೀಸರಲ್ಲಿ ಇದು ಮುಂಬೈಯನ್ನು ರಕ್ಷಿಸುತ್ತದೆ ಮತ್ತು ಸೇವೆ ಸಲ್ಲಿಸುತ್ತಿದೆ ಸಮುದಾಯದಲ್ಲಿನ ಅಪರಾಧ ಭಯ ಮತ್ತು ಅಸ್ವಸ್ಥತೆಯನ್ನು ನಾವು ಹೇಗೆ ಎದುರಿಸುತ್ತಿದ್ದೇವೆ ಎಂಬುದರ ಕುರಿತು ಇತ್ತೀಚಿನ ಸುದ್ದಿಗಳೊಂದಿಗೆ ನವೀಕರಿಸಿ ಇದು ಕಾನೂನುಬದ್ಧ ಖಾತೆಯೇ ಎಂಬುದು ಸ್ಪಷ್ಟವಾಗಿಲ್ಲ ತದನಂತರ ಮುಂಬೈ ಪೊಲೀಸರಲ್ಲಿ ಚೇತನ್ ಗವಾಲಿ ಇದ್ದಾರೆ ದೆಹಲಿ ಪೊಲೀಸರಲ್ಲೂ ಹ್ಯಾಂಡಲ್ ಇದೆ ಈ ರೀತಿಯ ಹಲವಾರು ಹ್ಯಾಂಡಲ್ಗಳಿವೆ ಆದ್ದರಿಂದ ನಾವು ಈ ಹ್ಯಾಂಡಲ್ಗಳನ್ನು ನೋಡಿದಾಗ ನಾವು ಅರಿತುಕೊಂಡ ಒಂದು ವಿಷಯವೆಂದರೆ ಯಾವುದು ಕಾನೂನುಬದ್ಧ ಮತ್ತು ಯಾವುದು ಕಾನೂನುಬದ್ಧವಲ್ಲ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟ ಎಲ್ಲಾ ರಾಜ್ಯ ಪೊಲೀಸ್ ಸಂಸ್ಥೆಗಳು ಮತ್ತು ನಗರ ಸಂಸ್ಥೆಗಳು ಅವರ ಫೇಸ್ಬುಕ್ ಪುಟಗಳು ಟ್ವಿಟರ್ ಹ್ಯಾಂಡಲ್ಗಳು ಮತ್ತು ನಾವು ನಿಜವಾಗಿ ಈ ಮಾಹಿತಿಯನ್ನು ಪಡೆಯುವ ಮೂಲವನ್ನು ಸೆರೆಹಿಡಿಯುವಲ್ಲಿ ನಾವು ಈ ಪುಟವನ್ನು ರಚಿಸಿದಾಗ ಅದು ತಿಳಿಯುತ್ತದೆ ಆದ್ದರಿಂದ ಈಗ ನಾನು ಈಗ ಉಲ್ಲೇಖಿಸಿರುವ ವೆಬ್ಸೈಟ್ನ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತೇನೆ ಅದು ವಿಭಿನ್ನ ಹ್ಯಾಂಡಲ್ಗಳನ್ನು ನೋಡುತ್ತಿದೆ ನೀವು ಇಲ್ಲಿ ನೋಡಿದರೆ ನಾವು ವಿವಿಧ ರಾಜ್ಯ ಪೊಲೀಸ್ ಸಂಸ್ಥೆಗಳು ಅವರ ಫೇಸ್ಬುಕ್ ಪುಟಗಳು ಮತ್ತು ಅವರ ಟ್ವಿಟರ್ ಹ್ಯಾಂಡಲ್ ಅನ್ನು ಸೆರೆಹಿಡಿಯುತ್ತಿದ್ದೇವೆ ಇದು ಕಾನೂನುಬದ್ಧ ಹ್ಯಾಂಡಲ್ ಎಂಬುದನ್ನು ನಾವು ಖಚಿತಪಡಿಸಲು ಸಾಧ್ಯವಾಯಿತು ಎಂಬುದನ್ನು ತೋರಿಸಲು ಮೂಲ ಕಾಲಮ್ ಮೂಲತಃ ಆಗಿದೆ ಆದ್ದರಿಂದ ನೀವು 80 ಖಾತೆಗಳಲ್ಲಿ ಸುಮಾರು 80 ಪುಟಗಳನ್ನು ಈ ಪುಟದಲ್ಲಿ 80 ಸಾಲುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅವುಗಳಲ್ಲಿ ಕೆಲವನ್ನು ಮಾತ್ರ ಪರಿಶೀಲಿಸಲಾಗಿದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಏಕೆಂದರೆ ಈ ಪುಟವು ನಿಜವಾಗಿ ಕಾನೂನುಬದ್ಧವಾಗಿ ಪೊಲೀಸ್ ಸಂಸ್ಥೆಯ ಪುಟವಾಗಿದೆ ಎಂದು ಖಚಿತಪಡಿಸಲು ಪರಿಶೀಲಿಸಿರುವುದು ಒಂದೇ ಮಾರ್ಗವಾಗಿದೆ ಮತ್ತು ಪೊಲೀಸ್ ಸಂಸ್ಥೆಗಳು ಮಾಡುತ್ತಿರುವ ಇನ್ನೊಂದು ಮಾರ್ಗವೆಂದರೆ ದೆಹಲಿ ಪೊಲೀಸ್ ಡಾಟ್ gov ಡಾಟ್ ಇನ್ ಆಗಿರುವ ನಿಜವಾದ ವೆಬ್ಸೈಟ್ ಅನ್ನು ಸಂಪರ್ಕಿಸುವುದು ಮತ್ತು ಬಹುಶಃ ಅದನ್ನು ಆ ಪುಟದಿಂದ ನಿಜವಾದ ಫೇಸ್ಬುಕ್ ಅಥವಾ ಟ್ವಿಟರ್ ಹ್ಯಾಂಡಲ್ಗೆ ಲಿಂಕ್ ಮಾಡುವುದು ಕಾನೂನುಬದ್ಧ Facebook ಪುಟ ಅಥವಾ Twitter ಹ್ಯಾಂಡಲ್ ಅನ್ನು ಖಚಿತಪಡಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಕೊಲ್ಕತ್ತಾ ಪೊಲೀಸ್ ಹೈದರಾಬಾದ್ ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಟ್ರಾಫಿಕ್ ಇವೆರಡನ್ನೂ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಪರಿಶೀಲಿಸಲಾಗಿದೆ ಮತ್ತು ನಂತರ ದೆಹಲಿ ಪೊಲೀಸ್ ಮತ್ತು ಸಿಪಿ ದೆಹಲಿಯಲ್ಲಿ ಪರಿಶೀಲಿಸಲಾಗಿದೆ ಎಂದು ನೀವು ನೋಡಬಹುದು ನಾವು ಕಾಣೆಯಾಗಿರುವ ಯಾವುದೇ ಪುಟವಿದ್ದರೆ ಮತ್ತು ಅದು ನಮಗೆ ತಿಳಿದಾಗ ಈ ಪುಟವನ್ನು ನವೀಕರಿಸಲು ನಾವು ಪ್ರಯತ್ನಿಸುತ್ತೇವೆ ಮತ್ತೊಮ್ಮೆ ನಾವು ಕಾಣೆಯಾಗಿದ್ದೇವೆ ಎಂದು ನೀವು ಭಾವಿಸುವ ಯಾವುದೇ ಪುಟವಿದ್ದರೆ ದಯವಿಟ್ಟು ಈಗ ಫೋರಂನಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ನಾವು ನಿಜವಾಗಿಯೂ ಸಂತೋಷವಾಗಿರುತ್ತೇವೆ ಈ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದರ ಅರ್ಥವನ್ನು ಪಡೆಯುವುದು ಇಲ್ಲಿಯ ಕಲ್ಪನೆ ಆದ್ದರಿಂದ ಡೇಟಾ ಸಂಗ್ರಹಣೆ ವಿಶ್ಲೇಷಣೆಯ ವಿಷಯದಲ್ಲಿ ಕೋರ್ಸ್ನ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಸಾಮಾಜಿಕ ನೆಟ್ವರ್ಕ್ಗಳಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸಬಹುದು ಮತ್ತು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಉಪಯುಕ್ತವಾದ ಕೆಲವು ವಿಶ್ಲೇಷಣೆಯನ್ನು ಹೇಗೆ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ನಾವು ಸ್ವಲ್ಪ ಸಮಯದವರೆಗೆ ಹೊಂದಿಸಿರುವ ಪುಟ ಇಲ್ಲಿದೆ ಇದು ಮೂಲತಃ ಹಿಂದಿನ ಪುಟ ಹ್ಯಾಂಡಲ್ಗಳಿಂದ ತೆಗೆದುಕೊಳ್ಳಲಾದ ಪುಟಗಳ ಪಟ್ಟಿಯಾಗಿದೆ ಮತ್ತು ಅದು ಆ ಪುಟಗಳಿಗೆ ಲಿಂಕ್ ಮಾತ್ರವಲ್ಲ ಆದ್ದರಿಂದ ನಾನು ನಿಮಗೆ ತೋರಿಸುತ್ತೇನೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ ನಾವು ಈ ಪುಟಗಳಿಗೆ ಲಿಂಕ್ ಮಾಡಿದ್ದೇವೆ ಇದು ಈ ಲಿಂಕ್ನಿಂದ ಇದೀಗ CP ದೆಹಲಿ ಪುಟವನ್ನು ತೆರೆಯುತ್ತದೆ ಆದರೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ ನಾವು ಡೇಟಾವನ್ನು ಸಂಗ್ರಹಿಸಬೇಕು ಮತ್ತು ಡೇಟಾದ ಮೇಲೆ ವಿಶ್ಲೇಷಣೆ ಮಾಡಬೇಕು ಎಂದು ನಾವು ಭಾವಿಸಿದ್ದೇವೆ ಈ ನೆಟ್ವರ್ಕ್ಗಳಿಂದ ಡೇಟಾವನ್ನು ತೆಗೆದುಕೊಳ್ಳುವ ಟ್ಯುಟೋರಿಯಲ್ಗಳಲ್ಲಿ ನೀವು ಮಾಡಿದ ಕೆಲವು ವಿಷಯಗಳನ್ನು ಸೆರೆಹಿಡಿಯಲಿದೆ ಹಾಗಾಗಿ ಈಗ ನಾನು ಕರ್ನಾಟಕಕ್ಕೆ ಹೋಗುತ್ತೇನೆ ಮತ್ತು ನಿಮಗೆ ತೋರಿಸಲು ಬೆಂಗಳೂರು ನಗರ ಪೊಲೀಸರಿಗೆ ಹೋಗುತ್ತೇನೆ ಮೂಲಭೂತವಾಗಿ ಮೇಲಿನ ಭಾರತದ ನಕ್ಷೆಯು ನಾವು ಡೇಟಾಬೇಸ್ನಲ್ಲಿರುವ ಎಲ್ಲಾ ಹ್ಯಾಂಡಲ್ಗಳನ್ನು ಸೆರೆಹಿಡಿಯುತ್ತದೆ ಮತ್ತು ಅಲ್ಲಿಂದ ನೀವು ಒಂದು ರಾಜ್ಯದ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮನ್ನು ರಾಜ್ಯಕ್ಕೆ ಕರೆದೊಯ್ಯುತ್ತದೆ ಮತ್ತು ಅಲ್ಲಿಂದ ಆ ರಾಜ್ಯದಲ್ಲಿರುವ ಎಲ್ಲಾ ಪುಟಗಳನ್ನು ನಿಮಗೆ ತೋರಿಸುತ್ತದೆ ನೀವು ಕೆಳಗೆ ಹೋಗಬಹುದು ನಿರ್ದಿಷ್ಟ ಖಾತೆಗೆ ಹೋಗಿ ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆಂದರೆ ನಿರ್ದಿಷ್ಟವಾಗಿ ಬೆಂಗಳೂರು ಸಿಟಿ ಪೊಲೀಸರ ಟ್ವಿಟರ್ ಹ್ಯಾಂಡಲ್ ಅನ್ನು ನೋಡುತ್ತಿದ್ದೇನೆ ಹಾಗಾಗಿ ನಗರ ಪೊಲೀಸ್ ಟ್ವಿಟರ್ ಹ್ಯಾಂಡಲ್ ಇಲ್ಲಿದೆ ಮತ್ತು ನಮಗೆ ಉಪಯುಕ್ತವಾದ dcp dot gov dot in ಎಂಬ ನೈಜ ವೆಬ್ಸೈಟ್ ಅನ್ನು ಸಹ ನಾವು ಸೆರೆಹಿಡಿದಿದ್ದೇವೆ ಫೇಸ್ಬುಕ್ ನಿಮಗೆ ನೆನಪಿದ್ದರೆ ಟ್ಯುಟೋರಿಯಲ್ ನಲ್ಲಿ ನಾವು ಡೇಟಾ ಸಂಗ್ರಹಣೆಯ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಈಗ ಈ ಖಾತೆಗಳಿಂದ ಡೇಟಾವನ್ನು ಸಂಗ್ರಹಿಸುತ್ತೇವೆ ಅವುಗಳನ್ನು json ನಿಂದ ಡೇಟಾಬೇಸ್ಗೆ ಹಾಕುತ್ತೇವೆ ಮತ್ತು ಗ್ರಾಫ್ ಅನ್ನು ಸರಿಯಾಗಿ ಮಾಡುತ್ತೇವೆ ಆದ್ದರಿಂದ ನಾವು ನಿಜವಾಗಿಯೂ ಬಳಸಬಹುದಾದ ಕೆಲವು ಇತರ ಗ್ರಾಫ್ಗಳನ್ನು ಸ್ಲಿಕ್ಕರ್ ಮಾಡಲು ಹೋಗುತ್ತೇವೆ ಇಲ್ಲಿ ನೀವು ನೋಡಿದರೆ ಈ ಹ್ಯಾಂಡಲ್ಗಳು ಹೇಗೆ ಪೋಸ್ಟ್ ಮಾಡುತ್ತಿವೆ ಎಂಬುದನ್ನು ನೋಡಲು ನೀವು ನಿಜವಾಗಿಯೂ ಡೇಟಾಗೆ ಜೂಮ್ ಇನ್ ಮಾಡಬಹುದು ಉದಾಹರಣೆಗೆ ಇಲ್ಲಿ ಅದನ್ನು ಇಲ್ಲಿ ನೋಡೋಣ ಎಂದು ಹೇಳುತ್ತದೆ ಬೆಂಗಳೂರು ನಗರ ಪೊಲೀಸ್ ಅವರು ಪಡೆದ ಲೈಕ್ಗಳು 1 ಮತ್ತು ನಂತರ ಅವರು ಮಾಡಿದ ಪೋಸ್ಟ್ 12 ಮತ್ತು ಅವರು ಪಡೆದ ಕಾಮೆಂಟ್ಗಳು 32 ಈ ರೀತಿಯ ಅರ್ಥವನ್ನು ನೀಡುತ್ತದೆ ಈ ಹಿಡಿಕೆಗಳು ಸಕ್ರಿಯವಾಗಿವೆ ಈ ಸಾಮಾಜಿಕ ನೆಟ್ವರ್ಕ್ಗಳಿಂದ ಈ ರೀತಿಯ ಡೇಟಾದೊಂದಿಗೆ ನೀವು ಆಸಕ್ತಿದಾಯಕ ವಿಶ್ಲೇಷಣೆಯನ್ನು ಮಾಡಬಹುದು ಅಂತಹ ಡೇಟಾವನ್ನು ಸಂಗ್ರಹಿಸಲು ಮತ್ತು ಡೇಟಾವನ್ನು ನೋಡಲು ನೀವು ಕೋರ್ಸ್ನಲ್ಲಿ ಈಗ ಸಾಕಷ್ಟು ಕೌಶಲ್ಯಗಳನ್ನು ಹೊಂದಿದ್ದೀರಿ ಈ ವಾರ ನಾವು ಕೋರ್ಸ್ಗಾಗಿ ನೋಡಲಿರುವ ಕೋರ್ಸ್ ಪ್ರಶ್ನೆಗಳು ಸಹ ಏನನ್ನಾದರೂ ಆಧರಿಸಿರುತ್ತವೆ ನೀವು ಸಂಗ್ರಹಿಸಬಹುದಾದ ಕೆಲವು ಡೇಟಾ ಮತ್ತು ನೀವು ಮಾಡಬಹುದಾದ ಕೆಲವು ವಿಶ್ಲೇಷಣೆ ಆದ್ದರಿಂದ ಅದು ನಿಮಗೆ ಉತ್ತಮ ಅರ್ಥವನ್ನು ನೀಡುತ್ತದೆ ನಂತರ ನಾವು ಪೋಸ್ಟ್ ವಿಶ್ಲೇಷಣೆಯನ್ನು ಮಾತ್ರ ನೋಡೋಣ ಅದು ಅವರು ಮಾಡಿದ ಪೋಸ್ಟ್ ಆದರೆ ಅವರು ಮಾಡಿದರೆ ಅವರು ಯಾವ ಸಮಯದಲ್ಲಿ ಮಾಡಿದರು ಯಾವ ಪೋಸ್ಟ್ ಅನ್ನು ನೀವು ನೋಡಲು ಡೇಟಾವನ್ನು ಜೂಮ್ ಮಾಡುತ್ತಿರಬಹುದು ಯಾವ ರೀತಿಯ ಪೋಸ್ಟ್ ಅವರು ಯಾವಾಗ ಮಾಡಿದರು ಅವರು ಎಷ್ಟು ಪೋಸ್ಟ್ಗಳನ್ನು ಮಾಡುತ್ತಾರೆ ಉದಾಹರಣೆಗೆ ಇಲ್ಲಿ ಡಿಸೆಂಬರ್ 29 2014 ರಲ್ಲಿ ಅವರು 59 ಪೋಸ್ಟ್ಗಳನ್ನು ಮಾಡಿದ್ದಾರೆ ಎಂದು ಹೇಳುತ್ತದೆ ಅಂತೆಯೇ ನೀವು ಇಷ್ಟಗಳು ಮತ್ತು ಕಾಮೆಂಟ್ಗಳನ್ನು ಸಹ ನೋಡಬಹುದು ಈ ರೀತಿಯ ಪೋಲೀಸ್ ಸಂಸ್ಥೆಗಳು ಡೇಟಾವನ್ನು ಹೇಗೆ ಬಳಸುತ್ತಿವೆ ಈ ಡೇಟಾವನ್ನು ಹೇಗೆ ಸಂಗ್ರಹಿಸಬಹುದು ಯಾವ ವಿಶ್ಲೇಷಣೆಯನ್ನು ಮಾಡಬಹುದು ಮತ್ತು ಈ ಡೇಟಾದೊಂದಿಗೆ ನೀವು ಹೆಚ್ಚಿನ ವಿಶ್ಲೇಷಣೆಯನ್ನು ಮಾಡಬಹುದು ಎಂಬುದರ ಕುರಿತು ನಿಮಗೆ ಉತ್ತಮ ಅರ್ಥವನ್ನು ನೀಡುತ್ತದೆ ಪೊಲೀಸ್ ಸಂಸ್ಥೆಗಳಿಗಾಗಿ ಈ ಸಾಮಾಜಿಕ ಮಾಧ್ಯಮ ಸೇವೆಗಳಿಂದ ನಾವು ಸಂಗ್ರಹಿಸಿದ ಡೇಟಾದೊಂದಿಗೆ ನಾವು ಉತ್ತರಿಸಲು ಪ್ರಯತ್ನಿಸುತ್ತಿರುವ ಒಂದು ನಿರ್ದಿಷ್ಟ ಪ್ರಶ್ನೆಗಳ ಬಗ್ಗೆ ನಾನು ನಿರ್ದಿಷ್ಟವಾಗಿ ಮಾತನಾಡಲಿದ್ದೇನೆ